ಹದಿನಾರನೇ ಉಪನ್ಯಾಸಕ್ಕೆ ಸ್ವಾಗತ ಚದುರುವಿಕೆ ನಿಯತಾಂಕಗಳನ್ನು ನಾವು ನೋಡಿದ್ದೇವೆ ನಾವು ಜೆಡ್ ನಿಯತಾಂಕಗಳೊಂದಿಗಿನ ಸಂಬಂಧವನ್ನು ವಿಶೇಷವಾಗಿ ನೋಡಿದ್ದೇವೆ ಇಂದು ನಾವು ಎಬಿಸಿಡಿ ನಿಯತಾಂಕ ಅಥವಾ ಪ್ರಸರಣ ನಿಯತಾಂಕಗಳೊಂದಿಗಿನ ಎಸ್ ನಿಯತಾಂಕದ ಸಂಬಂಧವನ್ನು ನೋಡೋಣ ಸಂಕೀರ್ಣ ಜಾಲದಲ್ಲಿ ನಾವು ಜಾಲವನ್ನು ಹಲವಾರು ಭಾಗಗಳಾಗಿ ವಿಂಗಡಿಸುತ್ತೇವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಪ್ರತಿ ಉಪ ಬ್ಲಾಕ್ನ್ನು ನಾವು ಎಸ್ ನಿಯತಾಂಕಗಳಿಂದ ನಿರೂಪಿಸುತ್ತೇವೆ ಈಗ ಸಂಪರ್ಕಿಸುವಾಗ ಎಸ್ ನಿಯತಾಂಕಗಳ ವಿಷಯಗಳಲ್ಲಿ ಅವುಗಳನ್ನು ಕ್ಯಾಸ್ಕೆಡ್ನಲ್ಲಿ ಸಂಪರ್ಕಿಸುವ ಬದಲು ಎಬಿಸಿಡಿ ನಿಯತಾಂಕವನ್ನು ನಾವು ತಿಳಿದಿದ್ದರೆ ಅವುಗಳನ್ನು ಉತ್ತಮವಾಗಿ ಸಂಪರ್ಕಿಸಬಹುದು ಏಕೆಂದರೆ ಎಬಿಸಿಡಿ ನಿಯತಾಂಕಗಳು ಅಥವಾ ಪ್ರಸರಣ ನಿಯತಾಂಕಗಳನ್ನು ಜಾಲಗಳ ವಿವಿಧ ಉಪ ಬ್ಲಾಕ್ಗಳ ಕ್ಯಾಸ್ಕೆಡ್ಗಾಗಿ ವಿನ್ಯಾಸಗೊಳಿಸಲಾಗಿದೆ ಈಗ ನಿಮಗೆ ತಿಳಿದಿರುವಂತೆ ಎಬಿಸಿಡಿ ನಿಯತಾಂಕಗಳು ಪೋರ್ಟ್ಗಳಲ್ಲಿನ ಒಟ್ಟು ವಿದ್ಯುದಾವೇಶ ಮತ್ತು ವಿದ್ಯುತ್ ಪ್ರವಾಹಗಳನ್ನು ಅವಲಂಬಿಸಿರುತ್ತವೆ ಹಾಗೆಯೇ ಚದುರುವಿಕೆ ನಿಯತಾಂಕಗಳು ಅವು ವಿದ್ಯುದಾವೇಶ ಮತ್ತು ಪ್ರವಾಹ ತರಂಗಗಳ ನಿಜವಾದ ತರಂಗ ಸ್ವರೂಪವನ್ನು ಪ್ರತಿಫಲಿಸುತ್ತವೆ ಆದ್ದರಿಂದ ನಾವು ಚದುರುವಿಕೆ ನಿಯತಾಂಕದಿಂದ ಎಬಿಸಿಡಿ ನಿಯತಾಂಕಗಳಿಗೆ ಪರಿವರ್ತಿಸಿದರೆ ನಂತರ ಮೊದಲು ನಾವು ಪ್ರತಿ ಬ್ಲಾಕ್ಗೆ ಚದುರುವಿಕೆ ನಿಯತಾಂಕವನ್ನು ಕಂಡುಹಿಡಿಯಬಹುದು ನಂತರ ಅದನ್ನು ನಾವು ಎಬಿಸಿಡಿ ನಿಯತಾಂಕಗಳಿಗೆ ಪರಿವರ್ತಿಸಬಹುದು ನಂತರ ಆ ಉಪ ಬ್ಲಾಕ್ಗಳನ್ನು ಕ್ಯಾಸ್ಕೆಡ್ ಮಾಡುವ ಮೂಲಕ ಒಟ್ಟಾರೆ ಜಾಲಗಳ ಎಬಿಸಿಡಿ ನಿಯತಾಂಕಗಳನ್ನು ಕಂಡುಹಿಡಿಯಬಹುದು ಮತ್ತು ನಂತರ ನಾವು ಅದನ್ನು ಎಬಿಸಿಡಿ ನಿಯತಾಂಕಗಳಿಂದ ಎಸ್ ನಿಯತಾಂಕಗಳಿಗೆ ಮರುಪರಿವರ್ತನೆ ಮಾಡಬಹುದು ಇದರಿಂದಾಗಿ ಇಡೀ ಜಾಲದ ಒಟ್ಟಾರೆ ಎಸ್ ನಿಯತಾಂಕಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಎಸ್ ನಿಯತಾಂಕಗಳು ಮತ್ತು ಪ್ರಸರಣ ನಿಯತಾಂಕಗಳ ನಡುವಿನ ಈ ಸಂಬಂಧವನ್ನು ಒಬ್ಬರು ತಿಳಿದಿರಬೇಕು ಒಬ್ಬ ಸೂಕ್ಷ್ಮತರಂಗ ಇಂಜಿನಿಯರ್ ತಿಳಿದಿರಬೇಕು ಮತ್ತು ಆದಕ್ಕಾಗಿಯೇ ನಾವು ನಮ್ಮ ಚರ್ಚೆಯನ್ನು ಪ್ರಾರಂಭಿಸುತ್ತೇವೆ ಈಗ ಮೊದಲು ನಷ್ಟವಿಲ್ಲದ ಪ್ರಸರಣ ರೇಖೆಯ ಪ್ರಸರಣ ನಿಯತಾಂಕವನ್ನು ಕಂಡುಹಿಡಿಯೋಣ ನಿಮಗೆ ಸರಳ ಪ್ರಸರಣ ಮಾರ್ಗವನ್ನು ನೀಡಲಾಗಿದೆ ಅದರ ಎಬಿಸಿಡಿ ನಿಯತಾಂಕವನ್ನು ಕಂಡುಹಿಡಿಯಿರಿ ಈಗ ನಿಸ್ಸಂಶಯವಾಗಿ ಇದು ನಾವು ಪ್ರಸರಣ ರೇಖೆ ಎಂದು ಹೇಳುವ ಕ್ಷಣ ಪ್ರಸರಣ ರೇಖೆ ಎಂದರೆ ಅದು ಕಾರ್ಯ ರೂಪಕ್ಕೆ ಬರುವ ತರಂಗ ಸ್ವಭಾವವಾಗಿರುತ್ತದೆ ಆದ್ದರಿಂದ ನಾವು ಇನ್ಸಿಡೆಂಟ್ ವೋಲ್ಟೇಜ್ ತರಂಗ ಇನ್ಸಿಡೆಂಟ್ ಪ್ರವಾಹ ತರಂಗ ಪ್ರತಿಫಲಿತ ವೋಲ್ಟೇಜ್ ತರಂಗ ಇತ್ಯಾದಿಗಳನ್ನು ಕಂಡುಹಿಡಿಯಬೇಕಾಗಿದೆ ಎಸ್ ನಿಯತಾಂಕಗಳನ್ನು ಹುಡುಕಿ ಮತ್ತು ನಾವು ಎಬಿಸಿಡಿ ನಿಯತಾಂಕಗಳನ್ನು ಸಹ ಕಂಡುಹಿಡಿಯಬಹುದು ಮತ್ತು ಎಬಿಸಿಡಿಯಿಂದ ನಾವು ಮತ್ತೆ ಚದುರುವಿಕೆ ನಿಯತಾಂಕಗಳಿಗೆ ಪರಿವರ್ತಿಸಬಹುದು ಆದ್ದರಿಂದ ಈ ತಂತ್ರವನ್ನು ನಾವು ಅನುಸರಿಸುತ್ತೇವೆ ಆದ್ದರಿಂದ ನಮ್ಮಲ್ಲಿ ಎಲ್ ಉದ್ದದ ಪ್ರಸರಣ ರೇಖೆಯ ತುಣುಕು ಇದೆ ಎಂದು ನೀವು ನೋಡುತ್ತೀರಿ ಪ್ರಸರಣ ರೇಖೆಯ ವಿಶಿಷ್ಟ ಪ್ರತಿರೋಧವು ಹಂತದ ಸ್ಥಿರ ಆಗಿದೆ ಅಂದರೆ ನಾವು ನಷ್ಟವಿಲ್ಲದ ಪ್ರಸರಣ ರೇಖೆಯನ್ನು ಊಹಿಸುತ್ತಿದ್ದೇವೆ ಆದ್ದರಿಂದ ಪ್ರಸರಣ ಸ್ಥಿರ ಗಾಮಾ ಅದು ಯಾವುದೇ ನೈಜ ಭಾಗವನ್ನು ಹೊಂದಿಲ್ಲ ಅದು ಕಾಲ್ಪನಿಕ ಭಾಗವನ್ನು ಹೊಂದಿದೆ ಅದಕ್ಕಾಗಿಯೇ ಹಂತದ ಸ್ಥಿರತೆಯನ್ನು ಮಾತ್ರ ತೋರಿಸಲಾಗುತ್ತದೆ ಈಗ ನಾವು 1 ಪೋರ್ಟ್ಅನ್ನು ಪರಿಗಣಿಸುತ್ತಿದ್ದೇವೆ 2 ಪೋರ್ಟ್ಗಳಿವೆ ಆದ್ದರಿಂದ ಎಡಭಾಗದಲ್ಲಿ ನೀವು ಪೋರ್ಟ್ 1 ಅನ್ನು ಹೊಂದಿದ್ದೀರಿ ಬಲಭಾಗದಲ್ಲಿ ನೀವು ಪೋರ್ಟ್ 2ಅನ್ನು ಹೊಂದಿದ್ದೀರಿ ಆದ್ದರಿಂದ ಅದರ ಎಬಿಸಿಡಿ ನಿಯತಾಂಕವನ್ನು ನಾವು ಕಂಡುಕೊಳ್ಳೋಣ ಈಗ ಅದಕ್ಕಾಗಿ ನಾವು ವಿದ್ಯುದಾವೇಶ ತರಂಗ V1 ನ್ನು ವಿಭಜಿಸಬೇಕಾಗಿದೆ ಒಟ್ಟು ವಿದ್ಯುದಾವೇಶ V1ಅನ್ನು ಇನ್ಸಿಡೆಂಟ್ ವೋಲ್ಟೇಜ್ ತರಂಗ ಮತ್ತು ಪ್ರತಿಫಲಿತ ತರಂಗಗಳಾಗಿ ವಿಭಜಿಸಬೇಕು ಆದ್ದರಿಂದ ಒಟ್ಟು ಪೋರ್ಟ್ ಪ್ರವಾಹ I1 ಅನ್ನು ಕೂಡ ಇನ್ಸಿಡೆಂಟ್ ಪ್ರವಾಹ ತರಂಗವಾಗಿ ವಿಭಜಿಸಬೇಕು ಮತ್ತು ಪೋರ್ಟ್ 1ರಲ್ಲಿ ಉಲ್ಲೇಖ ಪ್ರತಿರೋಧವನ್ನು ತರುವ ಮೂಲಕ ಅದನ್ನು ನಾವು ಮತ್ತೇ ವೋಲ್ಟೇಜ್ ತರಂಗಗಳೊಂದಿಗೆ ಸಂಬಂಧಿಸಬಹುದು ಅದು ಎಂದು ಹೇಳೋಣ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಅನ್ನು ಪ್ರಸರಣ ರೇಖೆಯ ಎಂದು ತೆಗೆದುಕೊಳ್ಳಲಾಗುತ್ತದೆ ಅಂತೆಯೇ ನೀವು ಅದನ್ನು ಪೋರ್ಟ್ 2ರಲ್ಲಿ ಮಾಡಬಹುದು ನೀವು ಒಟ್ಟು ವಿದ್ಯುದಾವೇಶವನ್ನು ಈ ರೀತಿ ಬರೆಯಬಹುದು ನೀವು ಅನ್ನು ಮತ್ತು ರ ಪ್ರಕಾರ ಬರೆಯಬಹುದು ಇಲ್ಲಿ ಒಂದು ವಿಷಯವನ್ನು ನಾನು ಹೇಳಬೇಕು ಅದು ಪ್ರಸರಣ ಮ್ಯಾಟ್ರಿಕ್ಸ್ನಲ್ಲಿ ಎಬಿಸಿಡಿ ನಿಯತಾಂಕಗಳನ್ನು ನಾವು ಕಂಡುಕೊಂಡಾಗ ಸಾಮಾನ್ಯವಾಗಿ ಪೋರ್ಟ್ ಕರೆಂಟ್ I2 ಅನ್ನು ಪೋರ್ಟ್ 2 ರಿಂದ ಹೊರಹೋಗುವ ಕರೆಂಟ್ ಆಗಿ ತೆಗೆದುಕೊಳ್ಳಲಾಗುತ್ತದೆ ಏಕೆಂದರೆ ಅದು ಕ್ಯಾಸ್ಕೆಡ್ನಲ್ಲಿ ಸಹಾಯ ಮಾಡುತ್ತದೆ ಈಗ ಇತರ 2 ಪೋರ್ಟ್ ನಿಯತಾಂಕಗಳಲ್ಲಿ ಜೆಡ್ ವೈ ಇತ್ಯಾದಿಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅವು ಎರಡನೇ ಪೋರ್ಟ್ಗೆ ಹರಿಯುತ್ತವೆ ಆದರೆ ಪ್ರಸರಣ ನಿಯತಾಂಕದಲ್ಲಿ ಅದು ಹೊರ ಹೋಗುತ್ತದೆ ಅದಕ್ಕಾಗಿಯೇ ನಾವು ಅದನ್ನು ಎಂದು ತೋರಿಸಿದ್ದೇವೆ ಆದರೆ ನಾವು ಮತ್ತು ನ್ನು ಬರೆಯುವಾಗ ಪೋರ್ಟ್ ಒಳಗೆ ಇದೆ ಪೋರ್ಟ್ನ ಹೊರಗಿದೆ ಅದಕ್ಕಾಗಿಯೇ ಇದನ್ನು ಗಮನಿಸಿ ಏಕೆಂದರೆ ಇದು ಒಂದು ಗೊಂದಲದ ಅಂಶವಾಗಿದೆ ಸಾಮಾನ್ಯವಾಗಿ ಜನರು ಅದನ್ನು ಹೊಂದಿರುತ್ತಾರೆ ಈಗ ಮತ್ತು ಅನ್ನು ಎರಡನೆಯ ಪೋರ್ಟ್ನ ವಿಶಿಷ್ಟ ಪ್ರತಿರೋಧ ಸಹಾಯದಿಂದ ಮತ್ತು ಗೆ ಸಂಬಂಧಿಸಬಹುದು ಮತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಅನ್ನು ಪ್ರಸರಣ ರೇಖೆಗಳ ವಿಶಿಷ್ಟ ಪ್ರತಿರೋಧ ಎಂದು ಭಾವಿಸಲಾಗಿದೆ ಈಗ ನಿಮಗೆ ತಿಳಿದಿದೆ ಇದು ನಿಮ್ಮ ಹಿಂದಿನ ಜ್ಞಾನ ಎಬಿಸಿಡಿ ನಿಯತಾಂಕಗಳನ್ನು ಪೋರ್ಟ್ 1 ಪ್ರಮಾಣಗಳಾದ ಪೋರ್ಟ್ 1 ವೋಲ್ಟೇಜ್ ಮತ್ತು ಪ್ರವಾಹ ಒಟ್ಟು V1ಮತ್ತು I1 ಎಂದು ವ್ಯಾಖ್ಯಾನಿಸಲಾಗಿದೆ ಅದು V2 ಮತ್ತುI2 ಗೆ ಸಂಬಂಧಿಸಿದೆ ಎಬಿಸಿಡಿ ನಿಯತಾಂಕಗಳಿಗಾಗಿ I2ನ ಬದಲಾದ ದಿಕ್ಕಿನಿಂದಾಗಿ −I2 ಎಂಬುದನ್ನು ಮತ್ತೆ ಗಮನಿಸಿ ಆದರೆ ಪೋರ್ಟ್ 2 ಗೆ ಹೋಗುವ ನಮ್ಮ ಸಾಮಾನ್ಯ I2ರ ಪ್ರಕಾರ ಆ ಮೈನಸ್ಅನ್ನು ಪರಿಚಯಿಸಲಾಗಿದೆ ಆದ್ದರಿಂದ ಇದು ವ್ಯಾಖ್ಯಾನವಾಗಿದೆ ಈಗ ಎ ಬಿ ಎ ABA ಮತ್ತು ಸಿ ಅನ್ನು ಕಂಡುಹಿಡಿಯಲು ನೀವು ನೋಡುತ್ತೀರಿ ಈ ಎರಡೂ ಸಂದರ್ಭಗಳಲ್ಲಿ ನಮಗೆ ಅಗತ್ಯವಿದೆ ಈಗ ಇದರರ್ಥ ನಾವು ಪೋರ್ಟ್ 2ನಲ್ಲಿ ಮಾಡಿದರೆ ಅದರರ್ಥ ಅದು ಓಪೆನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ನಾವು ಆ ಪೋರ್ಟ್ ಸ್ಥಿತಿಯನ್ನು ಪೋರ್ಟ್ 2ಅನ್ನು ಓಪೆನ್ ಸರ್ಕ್ಯೂಟ್ ಮಾಡಬೇಕು ಮತ್ತು ನಂತರ ಆದ್ದರಿಂದ ನಾವು ಓಪೆನ್ ಸರ್ಕ್ಯೂಟ್ ಮಾಡಿದ್ದೇವೆ ಎಂದು ನೋಡೋಣ ಪೋರ್ಟ್ 2 ಓಪೆನ್ ಸರ್ಕ್ಯೂಟ್ ಆಗಿದೆ ಈಗ ಓಪೆನ್ ಸರ್ಕ್ಯೂಟ್ನಲ್ಲಿ ಪ್ರತಿಫಲಿತ ವೋಲ್ಟೇಜ್ ಮತ್ತು ಇನ್ಸಿಡೆಂಟ್ ವೋಲ್ಟೇಜ್ ನಡುವಿನ ಸಂಬಂಧ ಏನು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಓಪೆನ್ ಸರ್ಕ್ಯೂಟ್ನಲ್ಲಿ ಪ್ರತಿಫಲನ ಗುಣಾಂಕವು ಪ್ಲಸ್ 1 ಆಗಿದೆ ಆದ್ದರಿಂದ ಆಗಿದೆ ನಂತರ ನೀವು ಪ್ಲಸ್ 1 ಪಡೆಯುತ್ತೀರಿ ನಂತರ ಮತ್ತು ಆ ನಿಮಗೆ ತಿಳಿದಿದೆ ಎಂದರೇನು ಇದು ಈ ತರಂಗ ಆ ತರಂಗ ಹೇಗೆ ಬಂತು ಈ ತರಂಗವು ಈ ಪ್ರಸರಣ ರೇಖೆಯ ಮೂಲಕ ಎಲ್ ದೂರದಿಂದ ಹರಡಿದೆ ಆದ್ದರಿಂದ ಆಗಿದೆ ಏಕೆಂದರೆ ಯಾವುದೇ ತರಂಗವು ಎಲ್ ದೂರದಿಂದ ಚಲಿಸಿದಾಗ ಇದು ನ ಹೆಚ್ಚುವರಿ ಹಂತವನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ಈ ಎರಡನೆಯ ಸಂಬಂಧ ಅದೇ ರೀತಿ ಪೋರ್ಟ್ 2 ನಲ್ಲಿ ಬೀಳುತ್ತಿರುವ ಅದು ಈ ಪ್ರಸರಣ ರೇಖೆಯ ಮೂಲಕ ಮತ್ತೆ ಎಲ್ ದೂರದಲ್ಲಿ ಪ್ರಯಾಣಿಸುತ್ತಿದೆ ಮತ್ತು ಅದು ಆಗಿ ಹೊರಬರುತ್ತಿದೆ ಅದಕ್ಕಾಗಿಯೇ ನಾವು ಬರೆಯುತ್ತೇವೆ ಈಗ ಈ ಮೂರು ಸಂಬಂಧಗಳೊಂದಿಗೆ ನೀವು ಈ ಪ್ರಮಾಣಗಳಿಗೆ ಪರಿಹರಿಸಬಹುದು ಆದ್ದರಿಂದ ಅದನ್ನು ಮಾಡಲಾಗುತ್ತದೆ ಈಗ ಎ ನ ನಿರ್ಣಯ ಆದ್ದರಿಂದ ಆದ್ದರಿಂದ ಆ ಸ್ಥಿತಿ ಆದ್ದರಿಂದ ಸರಳವಾಗಿ ನೀವು ಮಾಡಬಹುದು ನಂತರ ನೀವು ಆ ಸಮೀಕರಣಗಳನ್ನು 2 ಮತ್ತು 3ನೇ ಸಮೀಕರಣದಿಂದ ಹಾಕಿ ಮತ್ತು ಓಪೆನ್ ಸರ್ಕ್ಯೂಟ್ ಕಂಡಿಷನ್ ನಲ್ಲಿದ್ದ ಮೊದಲ ಸಮೀಕರಣವು ಮತ್ತು ಎರಡೂ ಸಮಾನವೆಂದು ತೋರಿಸುತ್ತದೆ ಆದ್ದರಿಂದ ನಾವು ಇದನ್ನು ಎಂದು ಕರೆಯುತ್ತಿದ್ದೇವೆ ನಂತರ ಈ ಅನ್ನು ನಿಂದ ಬದಲಾಯಿಸಲಾಗುವುದು ಆದ್ದರಿಂದ ಎಲ್ಲಾ ಕ್ಯಾನ್ಸೆಲ್ಗೊಳ್ಳುತ್ತದೆ ನೀವು ಪಡೆಯುತ್ತೀರಿ ಆದ್ದರಿಂದ ಎ ಮೌಲ್ಯವು ಆಗುತ್ತಿದೆ ಆದ್ದರಿಂದ ಶುದ್ಧ ನಷ್ಟವಿಲ್ಲದ ಪ್ರಸರಣ ರೇಖೆಗಾಗಿ ಎ ನಿಯತಾಂಕವು ಆಗಿದೆ ಈಗ ನೀವು ಸಿಅನ್ನು ಸಹ ನಿರ್ಧರಿಸಬಹುದು ಮತ್ತು ಅದು ಆಗಿರುವುದರಿಂದ ಮತ್ತೆ ನೀವು ಕುಶಲತೆಯನ್ನು ಮಾಡುತ್ತೀರಿ ಅದು ಆಗಿ ಹೊರಬರುವುದನ್ನು ನೀವು ನೋಡುತ್ತೀರಿ ಪ್ರಸರಣ ರೇಖೆಯ ಕ್ಯಾರಕ್ಟರಿಸ್ಟಿಕ ಅಡ್ಮಿಟ್ಟನ್ಸ್ ಇಂಟು ಈ ಸಂದರ್ಭದಲ್ಲಿ ಆದ್ದರಿಂದ ಇದು ಕಾಲ್ಪನಿಕ ಪ್ರಮಾಣವಾಗಿದೆ ಎಯು ಶುದ್ಧ ನೈಜವಾಗಿತ್ತು ಸಿ ಕಾಲ್ಪನಿಕವಾಗಿದೆ ನಂತರ ನೀವು ಬಿ ಮತ್ತು ಡಿಯನ್ನು ನಿರ್ಧರಿಸಬೇಕು ನಾವು ಪೋರ್ಟ್ 1ಅನ್ನು ಷಾರ್ಟ್ ಸರ್ಕ್ಯೂಟ್ ಮಾಡಿದರೆ ಬಿ ಮತ್ತು ಡಿಯ ನಿರ್ಣಯದ ಸ್ಥಿತಿ ಬರುತ್ತದೆ ಅಂದರೆ ಸೊನ್ನೆಗೆ ಸಮನಾಗಿರಬೇಕು ಸೊನ್ನೆಗೆ ಸಮನಾಗಿರಬಾರದು ಕ್ಷಮಿಸಿ ಪೋರ್ಟ್2 ಷಾರ್ಟ್ ಸರ್ಕ್ಯೂಟ್ ಆಗಿರಬೇಕು ಆದ್ದರಿಂದ ನಿಮಗೆ ತಿಳಿದಿದೆ ಷಾರ್ಟ್ ಸರ್ಕ್ಯೂಟ್ ಗಾಗಿ ಪ್ರತಿಫಲನ ಗುಣಾಂಕವು ಮೈನಸ್ 1 ಆದ್ದರಿಂದ ಷಾರ್ಟ್ ಗೊಂಡಿದೆ ಮತ್ತು ನೀವು ಅನ್ನು ಕಂಡುಹಿಡಿಯಬಹುದು ಈ ಪ್ರಸರಣದೊಂದಿಗೆ ಕಾರಣದಿಂದಾಗಿ ಬಂದಿದೆ ಆದ್ದರಿಂದ ಅದನ್ನು ನಿಂದ ನೀಡಲಾಗುತ್ತದೆ ಅದೇ ರೀತಿ ಇದು ಕಾರಣದಿಂದಾಗಿ ಇಲ್ಲಿಗೆ ಬರುತ್ತಿದೆ ಅದು ಮತ್ತೆ ಆಗಿದೆ ಆದ್ದರಿಂದ ಮತ್ತೆ ಈ 3 ಸಮೀಕರಣಗಳಿಂದ ನೀವು ಆ ಮತ್ತು ಗಾಗಿ ಪರಿಹರಿಸಬಹುದು ಆದ್ದರಿಂದ ಮೊದಲು ಬಿ ನಿಯತಾಂಕಗಳಿಗಾಗಿ ಪರಿಹರಿಸಿ ಆದ್ದರಿಂದ ನೀವು ಆ ಮೌಲ್ಯಗಳನ್ನು ಹಾಕಿದರೆ ನೀವು ಅನ್ನು ಪಡೆಯುತ್ತೀರಿ ಮತ್ತೆ ಅದು ಒಂದು ಕಾಲ್ಪನಿಕ ಪ್ರಮಾಣವಾಗಿದೆ ಮತ್ತು ಡಿ ಯ ನಿರ್ಣಯ ಇದು 2 ವಿದ್ಯುತ್ ಪ್ರವಾಹಗಳ ಅನುಪಾತವಾಗಿದೆ ಇದು ನಿಮಗೆ ಡಿ ಯನ್ನು ಗೆ ಸಮನಾಗಿ ನೀಡುತ್ತದೆ ಮತ್ತೆ ಅದು ನೈಜ ಪ್ರಮಾಣವಾಗಿದೆ ಆದ್ದರಿಂದ ಅಂತಿಮವಾಗಿ ನಷ್ಟವಿಲ್ಲದ ಪ್ರಸರಣ ರೇಖೆಯ ಪ್ರಸರಣ ನಿಯತಾಂಕಗಳನ್ನುಇತ್ಯಾದಿಗಳನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ಈಗ ಎಬಿಸಿಡಿ ಎಬಿಸಿಡಿಯನ್ನು ಎಸ್ ಆಗಿ ಪರಿವರ್ತಿಸುವುದು ಇಂಟರ್ ಕನ್ವರ್ಷನ್ಗಾಗಿ ಈ ಸೂತ್ರವಿದೆ ಆದ್ದರಿಂದ ಇದು ಎಸ್ ಇಡೀ ಮ್ಯಾಟ್ರಿಕ್ಸ್ಗೆ ಸಾಮಾನ್ಯವಾಗಿದೆ ಮತ್ತು ಈ ಸೂತ್ರಗಳು ಸಹ ಸಾಮಾನ್ಯವಾಗಿದೆ ಆದ್ದರಿಂದ ನಾವು ಅದನ್ನು ಹಾಕಿದರೆ ನಮ್ಮಲ್ಲಿ ಎಬಿಸಿಡಿ ಇದೆ ನಾವು ಮತ್ತೊಮ್ಮೆ ಎಯನ್ನು ಇಲ್ಲಿ ಬರೆದಿದ್ದೇವೆ ನೀವು ಆ ಪರಿವರ್ತನೆ ಸೂತ್ರವನ್ನು ಮಾಡಿದರೆ ನಷ್ಟವಿಲ್ಲದ ಪ್ರಸರಣ ರೇಖೆಯ ಎಸ್ ನಿಯತಾಂಕವನ್ನು ನೀವು ಪಡೆಯುತ್ತೀರಿ ಅದರ ವು ಸೊನ್ನೆ ಸಹ ಸೊನ್ನೆ ಅದರ ಮತ್ತು ಗಳು ಆಗಿವೆ ಆದ್ದರಿಂದ ನೀವು ನೋಡಿದಂತೆ ಎಸ್ ಮ್ಯಾಟ್ರಿಕ್ಸ್ನಿಂದ ಈ ಎಸ್ ನಿಯತಾಂಕಇದು ರೆಸಿಪ್ರೋಕಲ್ ಜಾಲವೆಂದು ನೀವು ನೋಡಬಹುದು ಏಕೆಂದರೆ ಯಾವುದೇ ಸಕ್ರೀಯ ಸಾಧನಗಳಿಲ್ಲ ಇತ್ಯಾದಿಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ಆದರ ಎಸ್ ನಿಯತಾಂಕವು ರೆಸಿಪ್ರೋಕಲ್ ಅಂದರೆ ನಾವು ಗಾಗಿ ನಾವು ಅದನ್ನು ಹೇಳಬಹುದು ಅಥವಾ ಈ ಮ್ಯಾಟ್ರಿಕ್ಸ್ನ ಪರಿವರ್ತನೆಯನ್ನು ನಾವು ತೆಗೆದುಕೊಂಡರೆ ಅದು ಈ ಮ್ಯಾಟ್ರಿಕ್ಸ್ ನಂತೆಯೇ ಇರುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ಇದು ರೆಸಿಪ್ರೋಕಲ್ ಮ್ಯಾಟ್ರಿಕ್ಸ್ ಆಗಿದೆ ಇದು ಏಕೀಕೃತ ಲಕ್ಷಣವನ್ನು ತೃಪ್ತಿಪಡಿಸುತ್ತದೆ ಎಂದು ನೀವು ನೋಡುತ್ತೀರಿ ಏಕೆಂದರೆ ಇಲ್ಲಿ ನಾವು ಅದನ್ನು ತೆಗೆದುಕೊಂಡರೆ ಈ ಕಾಲಮ್ನ ಸಂಯೋಗವನ್ನು ನಾವು ಪ್ರತೀಯೊಂದಕ್ಕೂ ತೆಗೆದುಕೊಂಡರೆ ಅಂದರೆ ಅದು ಆಗಿರುತ್ತದೆ ಅದು 1ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಅದೂ ಸಹ ಅಂತೆಯೇ ಇದು ಮತ್ತು ಇದರ ಸಂಯೋಗ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇದು ಶುದ್ಧ ಏಕೀಕೃತ ಮ್ಯಾಟ್ರಿಕ್ಸ್ ಮತ್ತು ಅದಕ್ಕಾಗಿಯೇ ನಾವು ಅದನ್ನು ಪಡೆಯುತ್ತೇವೆ ಇದು ನಷ್ಟವಿಲ್ಲದ ಜಾಲವಾಗಿದೆ ಆದ್ದರಿಂದ ಇದು ಎಸ್ ಮ್ಯಾಟ್ರಿಕ್ಸ್ ನಿಮಗೆ ಪ್ರಸರಣ ರೇಖೆ ನೆನಪಿದೆ ನಿಸ್ಸಂಶಯವಾಗಿ ಇದು ಪ್ರಸರಣ ನಿಯತಾಂಕಗಳಲ್ಲಿದೆ ಮತ್ತು ಅವು ಇರುತ್ತವೆ ಅದು ಹೊಂದಿಲ್ಲ ಏಕೆಂದರೆ ಅದು ಹೊಂದಿಕೆಯಾದ ರೇಖೆಯಾಗಿದೆ ಪೋರ್ಟ್1 ರ ಉಲ್ಲೇಖ ಪ್ರತಿರೋಧವು ಗೆ ಸಮನಾಗಿರುತ್ತದೆ ಪೋರ್ಟ್ 2 ಸಹ ಆಗಿದೆ ಅದಕ್ಕಾಗಿಯೇ ಇದನ್ನು ಹೊಂದಾಣಿಕೆಯ ಪ್ರಸರಣ ರೇಖೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಹೊಂದಿಕೆಯಾದ ಪ್ರಸರಣ ರೇಖೆಗೆ ಯಾವುದೇ ಪ್ರತಿಫಲಿತ ತರಂಗವಿಲ್ಲ ಪೋರ್ಟ್1 ಮತ್ತು ಪೋರ್ಟ್ 2ನಲ್ಲಿ ಯಾವುದೇ ಪ್ರತಿಫಲಿತ ತರಂಗವಿಲ್ಲ ಮತ್ತು ನಾವು ಮತ್ತು ಎರಡನ್ನೂ ಸೊನ್ನೆಗೆ ಪಡೆಯುತ್ತೇವೆ ಆದ್ದರಿಂದ ಆ ಎಬಿಸಿಡಿ ನಿಯತಾಂಕದಿಂದ ಪರಿವರ್ತಿಸುವುದರಿಂದ ಇದು ನಮಗೆ ಸಿಕ್ಕಿತು ನಾವು ಇದನ್ನು ಈಗ ಪಡೆಯಬಹುದು ಆದ್ದರಿಂದ ನಾವು ಅದನ್ನು ಬರೆಯಬಹುದು ನೀವು ಹಿಂದಿನ ಫಲಿತಾಂಶವನ್ನು ಪರಿಶೀಲಿಸಬಹುದುಅದು ಅಲ್ಲಿ ಇರುತ್ತದೆ ಈಗ ನಾವು ಅದನ್ನು ಮಾಡೋಣ ಎಸ್ ನಿಯತಾಂಕಗಾಗಿ ನಾವು ಪಡೆದ ಹಿಂದಿನ ಸೂತ್ರವು ಅದು ಎಬಿಸಿಡಿ ನಿಯತಾಂಕದಿಂದ ಪರಿವರ್ತನೆಗೊಂಡು ಪಡೆದ ಸೂತ್ರವಾಗಿದೆ ಈಗ ನಷ್ಟವಿಲ್ಲದ ಪ್ರಸರಣ ರೇಖೆಯ ಚದುರುವಿಕೆ ಮ್ಯಾಟ್ರಿಕ್ಸ್ನ್ನು ನಾವು ಹೇಗೆ ಪಡೆಯುತ್ತೇವೆ ಎಂದು ನೋಡೋಣ ಈ 2 ಎಸ್ ನಿಯತಾಂಕಗಳು ಒಂದೇ ಆಗಿದ್ದರೆ ನಾವು ಫಲಿತಾಂಶವನ್ನು ಪರಿಶೀಲಿಸಬಹುದು ಆದ್ದರಿಂದ ಇಲ್ಲಿ ನಾವು ಈಗ ಅದೇ ಕೆಲಸವನ್ನು ಮಾಡುತ್ತೇವೆ ಚದುರುವಿಕೆ ನಿಯತಾಂಕವನ್ನು ನೇರವಾಗಿ ಕಂಡುಹಿಡಿಯುವ ಮೂಲಕ ಚದುರುವಿಕೆ ನಿಯತಾಂಕವನ್ನು ಹುಡುಕುವುದು ಅದನ್ನು ಹೇಗೆ ಮಾಡಬೇಕೆಂದು ನಿಮಗೆ ತಿಳಿದಿದೆ ಚದುರುವಿಕೆ ನಿಯತಾಂಕದ ನಿರ್ಣಯಕ್ಕಾಗಿ ನೀವು ಮತ್ತು ಅನ್ನು ನಿರ್ಧರಿಸಲು ಬಯಸಿದರೆ ನೀವು ಪೋರ್ಟ್2ಅನ್ನು ಮ್ಯಾಚ್ ಟರ್ಮಿನೇಟ್ ಮಾಡಬೇಕು ಎಂಬುದು ನಿಮಗೆ ತಿಳಿದಿದೆ ಆದ್ದರಿಂದ ನಾವು ಮ್ಯಾಚ್ ಟರ್ಮಿನೇಟ್ ಮಾಡಿದ್ದೇವೆ ಎಂದು ನೀವು ನೋಡುತ್ತೀರಿ ಮ್ಯಾಚ್ ಟರ್ಮಿನೇಟ್ ಮಾಡಲಾಗಿದೆ ಎಂದರೆ ಮುಕ್ತಾಯವು ಪ್ರತಿರೋಧವಾಗಿರಬೇಕು ಇದರ ಮೌಲ್ಯವು ವಿಶಿಷ್ಟ ಪ್ರತಿರೋಧಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಅನ್ನು ಸಂಪರ್ಕಿಸಿದ್ದೇವೆ ಈ ಸ್ಥಿತಿಯಲ್ಲಿ ನಾವು ಗಾಗಿ ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಇದು ಆಗಿರುವುದರಿಂದ ನಾವು ಅದನ್ನು ಬರೆದಿದ್ದೇವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಅಲ್ಲಿ ಯಾವುದೇ ಇನ್ಸಿಡೆಂಟ್ ತರಂಗವಿಲ್ಲ ಸೊನ್ನೆ ಆಗಿರುತ್ತದೆ ಮತ್ತು ಇಲ್ಲಿಗೆ ಪ್ರಯಾಣಿಸಿದ ನಂತರ ಇಲ್ಲಿ ಆಗಿ ಹೊರಬರುತ್ತದೆ ಆದ್ದರಿಂದ ಕೂಡ ಸೊನ್ನೆ ಆಗಿರುತ್ತದೆ ಮತ್ತು ಸೊನ್ನೆ ಎಂದು ನಮಗೆ ತಿಳಿದಿದೆ ವು ಸೊನ್ನೆ ಮತ್ತು ಅಂದರೆ ನಮ್ಮಲ್ಲಿ ಇದೆ ಆದ್ದರಿಂದ ಪ್ರಸರಣದ ನಂತರ ನಲ್ಲಿ ಬರುತ್ತದೆ ಮತ್ತು ಅವುಗಳ ಸಂಬಂಧವು ಪ್ರಸರಣ ರೇಖೆಯಲ್ಲಿ ಎಲ್ ಉದ್ದದ ಮೂಲಕ ಚಲಿಸುವ ತರಂಗದಂತೆ ಇರುತ್ತದೆ ವು ಅವುಗಳ ಸಂಬಂಧವಾಗಿದೆ ಈಗ ನಾವು ನಿರ್ಧರಿಸುವ ಹೊಂದಾಣಿಕೆಯ ಸ್ಥಿತಿಯಲ್ಲಿ ಸೊನ್ನೆ ಆಗುತ್ತದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಸೊನ್ನೆ ಆಗುತ್ತಿದೆ ಈಗ ಅದೇ ಸ್ಥಿತಿಯಲ್ಲಿ ಎನಾಗುತ್ತಿದೆ ಎಂಬುದನ್ನೂ ನೋಡಿ ನಾವು ಆ ಸಂಬಂಧವನ್ನು ಹಾಕಬಹುದು ಮತ್ತು ಅದು ಆಗುತ್ತದೆ ಆದ್ದರಿಂದ ನಾವು ಅನ್ನು ಪಡೆದುಕೊಂಡಿದ್ದೇವೆ ಈಗ ಮತ್ತು ಗಾಗಿ ನಾವು ಪೋರ್ಟ್ 1ಅನ್ನು ಮ್ಯಾಚ್ ಟರ್ಮಿನೆಟ್ ಮಾಡಬೇಕಾಗಿದೆ ಆದ್ದರಿಂದ ನಾವು ಇಲ್ಲಿ 2 ನಿಯತಾಂಕಗಳನ್ನು ಕಾಣಬಹುದು ಪೋರ್ಟ್ 1ಅನ್ನು ಕೊನೆಗೊಳಿಸುವ ಅರ್ಥ ನಿಸ್ಸಂಶಯವಾಗಿ ಏಕೆಂದರೆ ಇಲ್ಲಿ ಆಗುತ್ತದೆ ಮತ್ತು ಅವು ಸೊನ್ನೆ ಆಗುತ್ತವೆ ನಂತರ ಯಾವುವು ಇರುತ್ತವೆ ಮತ್ತು ಅವುಗಳ ಪರಸ್ಪರ ಸಂಬಂಧವು ನಂತಿದೆ ಆದ್ದರಿಂದ ನಾವು ಈಗ ಅನ್ನು ನಿರ್ಧರಿಸಬಹುದು ಆದ್ದರಿಂದ ನಾವು ಮತ್ತು ಗಳ ಮೌಲ್ಯಗಳನ್ನು ಹಾಕುತ್ತೇವೆ ಮತ್ತು ಅದು ಆಗುತ್ತದೆ ಅಂತೆಯೇ ಏಕೆಂದರೆ ಇದು ಸೊನ್ನೆಯಾಗಿದೆ ಅಸ್ತಿತ್ವದಲ್ಲಿದೆ ಅದಕ್ಕಾಗಿಯೇ ಸೊನ್ನೆ ಕೆಲವು ಮೌಲ್ಯದಿಂದ ಸೊನ್ನೆ ಆಗಿದೆ ಆದ್ದರಿಂದ ಸಹ ಸೊನ್ನೆ ಆಗಿದೆ ಆದ್ದರಿಂದ ಎಬಿಸಿಡಿ ನಿಯತಾಂಕದ ಪರಿವರ್ತನೆಯಿಂದ ಪಡೆದಿದ್ದನ್ನು ನಾವು ಪಡೆಯುತ್ತೇವೆ ಅದು ನಮ್ಮ ಸೂತ್ರವು ಸರಿಯಾಗಿದೆ ಎಂದು ತೋರಿಸುತ್ತದೆ ಆದ್ದರಿಂದ ಈಗ ನಿಮಗೆ ತಿಳಿದಿದೆ ನೀವು ಯಾವುದೇ ಸರ್ಕ್ಯೂಟ್ ಹೊಂದಿದ್ದರೆ ಅದು ವಿತರಿಸಿದ ಸರ್ಕ್ಯೂಟ್ ಆಗಿದ್ದರೆ ಅದರ ಎಸ್ ನಿಯತಾಂಕವನ್ನು ಕಂಡುಹಿಡಿಯುವುದು ಉತ್ತಮ ಏಕೆಂದರೆ ತರಂಗಗಳ ಮೂಲಕ ನಿಜವಾದ ಪ್ರಸರಣ ನಡೆಯುತ್ತದೆ ಆದ್ದರಿಂದ ನೀವು ಎಸ್ ನಿಯತಾಂಕವನ್ನು ಕಾಣಬಹುದು ನಂತರ ಎಸ್ ದಿಂದ ಜೆಡ್ ನೀವು ಮತ್ತೆ ಹಿಂತಿರುಗಿಸಬಹುದು ಆ ಸೂತ್ರವನ್ನು ಇಲ್ಲಿ ನೀಡಲಾಗಿದೆ ನಿಮಗೆ ಎಸ್ ನಿಯತಾಂಕ ತಿಳಿದಿದ್ದರೆ ಎಬಿಸಿಡಿ ನಿಯತಾಂಕವನ್ನು ಹೇಗೆ ಕಂಡುಹಿಡಿಯಬಹುದು ಇದನ್ನು ನೀವು ಕಂಡುಹಿಡಿಯಬಹುದು ಆದ್ದರಿಂದ ನಾವು ಇದನ್ನು ಮಾಡಿದ್ದೇವೆ ಮತ್ತು ನೀವು ಈ ಸೂತ್ರಗಳನ್ನು ಅನ್ವಯಿಸಿದರೆ ಇವುಗಳು ಲಭ್ಯವಿವೆ ಎಂಬುದನ್ನೂ ನೀವು ಗಮನಿಸಬೇಕು ಆದ್ದರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಯಾವಾಗಲೂ ಅದನ್ನು ಉಲ್ಲೇಖಿಸಬಹುದು ಮತ್ತು ಕಂಡುಹಿಡಿಯಬಹುದು ನೀವು ಕಂಡುಕೊಂಡರೆ ನಾವು ಪಡೆದ ಅದೇ ಎಬಿಸಿಡಿ ನಿಯತಾಂಕವನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ಈಗ ಈ ಉಪನ್ಯಾಸದಿಂದ ಎಬಿಸಿಡಿ ನಿಯತಾಂಕ ಮತ್ತು ಪ್ರಸರಣ ನಿಯತಾಂಕದ ನಡುವಿನ ಪರಸ್ಪರ ಸಂಬಂಧವು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಪೂರ್ಣಗೊಳ್ಳುತ್ತದೆ ನಮಗೆ ಈಗ ಜೆಡ್ ನಿಯತಾಂಕ ತಿಳಿದಿದೆ ನೀವು ಜೆಡ್ ನಿಯತಾಂಕದ ಮೂಲಕ ಪರಿವರ್ತಿಸಬಹುದು ನೀವು ವೈನಿಯತಾಂಕ ಇತ್ಯಾದಿಗಳಿಗೆ ಪರಿವರ್ತಿಸಬಹುದು ಆದ್ದರಿಂದ ಅದು 1 ಪ್ರಯಾಣ ಮತ್ತೊಂದು ಪ್ರಯಾಣವು ಎಸ್ ದಿಂದ ಎಬಿಸಿಡಿಗೆ ಮತ್ತು ಎಬಿಸಿಡಿ ಯಿಂದ ಎಸ್ಗೆ ಆಗಿದೆ ಆದ್ದರಿಂದ ಈಗ ನೀವು ಎಸ್ ನಿಯತಾಂಕವನ್ನು ಜಾಲ ವಿಶ್ಲೇಷಕದಿಂದ ಅಳೆಯಬಹುದು ಮತ್ತು ಅದರಿಂದ ನೀವು ಕಂಡುಹಿಡಿಯಬಹುದು ನಿಮ್ಮಲ್ಲಿ 1 ಉಪ ಬ್ಲಾಕ್ ಇದೆ ಎಂದು ಭಾವಿಸೋಣ ನಿಮ್ಮಲ್ಲಿ ಒಂದು ಫಿಲ್ಟರ್ ಇದೆ ಅದರ ಎಸ್ ನಿಯತಾಂಕವನ್ನು ಕಂಡುಕೊಂಡಿದ್ದೇವೆ ಈಗ ನೀವು ಆ ಫಿಲ್ಟರ್ನ್ನು ಕೆಲವು ರಿಸಿವರ್ ಅಥವಾ ಕೆಲವು ಟ್ರಾನ್ಸ್ಮೀಟರ್ ಸರ್ಕ್ಯೂಟ್ಗೆ ಸಂಪರ್ಕಗೊಳಿಸುತ್ತೀರ ಆದ್ದರಿಂದ ಅದರಲ್ಲಿ ಇತರ ಬ್ಲಾಕ್ಗಳು ಇರುತ್ತವೆ ಈಗ ಎಲ್ಲಾ ಭಾಗಗಳಿಗೆ ನೀವು ಎಸ್ ನಿಯತಾಂಕವನ್ನು ಕಂಡುಹಿಡಿದರೆ ನಂತರ ಪ್ರತಿಯೊಂದರಿಂದ ನೀವು ಎಬಿಸಿಡಿ ನಿಯತಾಂಕವನ್ನು ಕಂಡುಹಿಡಿಯಬಹುದು ಅವನ್ನು ಕ್ಯಾಸ್ಕೆಡ್ನಲ್ಲಿ ಸೇರಿಸಲಾಗುತ್ತಿದೆ ಎಂದೆಣಿಸಿಕೊಳ್ಳೋಣ ಹಾಗಾಗಿ ಫಿಲ್ಟರ್ ಅಂಪ್ಲಿಫಾಯರ್ ಇವೆಲ್ಲವೂ ಕ್ಯಾಸ್ಕೆಡ್ ನಲ್ಲಿದೆ ಹಾಗಾಗಿ ನಿಮಗೆ ಪ್ರತಿಯೊಂದರ ಎಸ್ ನಿಯತಾಂಕ ತಿಳಿದಿದೆ ನೀವು ಪ್ರತಿಯೊಂದರ ಎಸ್ ನಿಯತಾಂಕವನ್ನು ಎಬಿಸಿಡಿ ನಿಯತಾಂಕಕ್ಕೆ ಪರಿವರ್ತಿಸಬಹುದು ಆಮೇಲೆ ನೀವು ಪೂರ್ತಿ ಕ್ಯಾಸ್ಕೆಡ್ ಜಾಲದ ಸಮಗ್ರ ಎಸ್ ನಿಯತಾಂಕವನ್ನು ಕಂಡುಹಿಡಿಯಬಹುದು ಹಾಗೂ ಅದು ಬೇಕಿದ್ದರೆ ನೀವು ಎಸ್ ನಿಯತಾಂಕಕ್ಕೆ ಮತ್ತೆ ಹಿಂದಿರುಗಬಹುದು ಇಲ್ಲವೇ ಎಬಿಸಿಡಿ ನಿಯತಾಂಕ ಸಾಕು ಎಂದೆಣಿಸಿದರೆ ಅಲ್ಲೇ ಇರಬಹುದು ಹಾಗಾಗಿ ಇದರಿಂದ ದ್ವಿತೀಯ ಉಪಕರಣ ಎಸ್ ನಿಯತಾಂಕದಿಂದ ನೀವು ಹೇಗೆ ಮೈಕ್ರೋತರಂಗ ಅಭಿಯಂತರರು ಜಾಲವನ್ನು ನಿರೂಪಿಸಲು ಚದುರುವಿಕೆಯ ನಿಯತಾಂಕವನ್ನು ಬಳಸುತ್ತಾರೆ ಎಂದು ನೋಡಿರುವಿರಿ ಈಗ ಮುಂದಿನ ಉಪನ್ಯಾಸದಲ್ಲಿ ನಾವು ಮತ್ತೊಂದು 2 ಬಹಳ ಮುಖ್ಯವಾದ ಉಪಕರಣವನ್ನು ನೋಡೋಣ ಮೈಕ್ರೋ ತರಂಗ ಉಪಕರಣ ಪ್ಯಾಸ್ಸಿವ್ ಉಪಕರಣ ನಂತರದ 17 ನೇ ಉಪನ್ಯಾಸದಲ್ಲಿ ಆ ಉಪಕರಣಗಳು ಏನು ಮಾಡುತ್ತವೆ ಎಂದು ಅರ್ಥಮಾಡಿಕೊಳ್ಳಲು ಆ ಎಸ್ ಮಾನದಂಡವು ಹೇಗೆ ಉಪಯೋಗವಾಗುತ್ತದೆ ಎಂದು ನೀವು ನೋಡುತ್ತೀರಿ ಧನ್ಯವಾದಗಳು